ಚಾರ್ಜ್ ಗಳ ವಿತರಣೆಯಿಂದಾಗಿ ಬಲ ಹಿಂದಿನ ತರಗತಿಯಲ್ಲಿ ಚಾರ್ಜ್ ಗಳ ಸಂಗ್ರಹದಿಂದಾಗಿ ನಾವು ಚಾರ್ಜ್ ಮೇಲೆ ಅನ್ವಯವಾಗುವ ಬಲವನ್ನು ಲೆಕ್ಕ ಹಾಕಿದ್ದೇವೆ ಮತ್ತು ನಾವು ಸೂಪರ್ಪೋಸಿಷನ್ ತತ್ವವನ್ನು ಬಳಸುತ್ತೇವೆ ಈ ತರಗತಿಯಲ್ಲಿ ಇತರ ಚಾರ್ಜ್ ಗಳ ವಿತರಣೆಯಿಂದಾಗಿ ನಾವು ಚಾರ್ಜ್ q ನಲ್ಲಿ ಬಲವನ್ನು ಲೆಕ್ಕ ಹಾಕುತ್ತೇವೆ ವಿತರಣೆ ಅಂದರೆ ಇದು ಒಂದು ರೇಖೆಯ ಮೂಲಕ ವಿತರಿಸಲ್ಪಟ್ಟ ಚಾರ್ಜ್ ಆಗಿರಬಹುದು ಎಂದು ನಾನು ಹೇಳುತ್ತೇನೆ ಮತ್ತು ಇದರಿಂದ ಪ್ರತಿ ಯುನಿಟ್ ಉದ್ದಕ್ಕೆ ಚಾರ್ಜ್ ನನಗೆ ವಿತರಣೆಯನ್ನು ನೀಡುತ್ತದೆ ಚಾರ್ಜ್ ಯಾವ ಸ್ಥಾನದ ಮೇಲೆ ಅವಲಂಬಿತವಾಗಿರುತ್ತದೆ ಮತ್ತು ಮೇಲಾಗಿ ಅದು ಸ್ವತಂತ್ರವಾಗಿರಬಹುದು ಎಂದು ಹೇಳುತ್ತೇನೆ ರಿಂಗ್ ಅಥವಾ ಡಿಸ್ಕ್ ಅಲ್ಲಿ ಚಾರ್ಜ್ ಹೇಳಬಹುದು ಇಲ್ಲಿ ಮತ್ತೆ ನಾನು ಪ್ರತಿ ಯೂನಿಟ್ ಉದ್ದಕ್ಕೆ λ ಉದ್ದ ಚಾರ್ಜ್ ಅನ್ನು ಹೇಳುತ್ತೇನೆ ಇದನ್ನು ಸಾಮಾನ್ಯವಾಗಿ ಲ್ಯಾಂಬ್ಡಾ ಅಥವಾ ಯುನಿಟ್ ವಿಸ್ತೀರ್ಣಕ್ಕೆ ಚಾರ್ಜ್ ಚಾರ್ಜ್ ವಿಸ್ತೀರ್ಣ σ ಎಂದು ಸೂಚಿಸಲಾಗುತ್ತದೆ ಅಥವಾ ಚಾರ್ಜ್ ಇನ್ ಒಂದು ಪರಿಮಾಣ ಚಾರ್ಜ್ ವಾಲ್ಯೂಮ್ ρ ಇದು ಚಾರ್ಜ್ ಸಾಂದ್ರತೆ ಅಥವಾ ಪ್ರತಿ ಯೂನಿಟ್ ಪರಿಮಾಣಕ್ಕೆ ಚಾರ್ಜ್ ಆಗಿರುತ್ತದೆ ಇದನ್ನು ಪೂರಣ ಸಾಂದ್ರತೆ ಎಂದು ಕರೆಯಲಾಗುತ್ತದೆ ಇದನ್ನು ಮೇಲ್ಮೈ ಪೂರಣ ಸಾಂದ್ರತೆ ಎಂದು ಕರೆಯಲಾಗುತ್ತದೆ ಇದು ರೇಖೀಯ ಚಾರ್ಜ್ ಸಾಂದ್ರತೆ ಆದ್ದರಿಂದ ನಾವು ಈ ಪ್ರಕರಣಗಳನ್ನು ಪರಿಗಣಿಸೋಣ ಪ್ರಾರಂಭಿಸಲು L2 ರಿಂದ L2 ವರೆಗೆ ವಿಸ್ತರಿಸುವ ಲೈನ್ ಚಾರ್ಜ್ ತೆಗೆದುಕೊಳ್ಳೋಣ ಆದ್ದರಿಂದ ಅದರ ಕೇಂದ್ರವು ಮೂಲದಲ್ಲಿದೆ ಈ ದಿಕ್ಕು y ಆಗಿರಲಿ ಮತ್ತು ಮೂಲದಿಂದ x ದೂರದಲ್ಲಿ ಇರಿಸಲಾಗಿರುವ ಚಾರ್ಜ್ q ನಲ್ಲಿ ಬಲವನ್ನು ಲೆಕ್ಕಹಾಕಲು ನಾನು ಬಯಸುತ್ತೇನೆ ನಾನು ಲೈನ್ ಚಾರ್ಜ್ ಅನ್ನು ವಿಭಿನ್ನ ಬಣ್ಣದಿಂದ ಸೂಚಿಸುತ್ತೇನೆ ಆದ್ದರಿಂದ ಅದನ್ನು ಕೆಂಪು ಬಣ್ಣದಿಂದ ಬರೆಯುತ್ತೇನೆ ಇದು ಲೈನ್ ಚಾರ್ಜ್ ಮತ್ತು ಈ ಪ್ರಮಾಣವು ಪ್ರತಿ ಯೂನಿಟ್ ಉದ್ದಕ್ಕೆ ಲ್ಯಾಂಬ್ಡಾ ಆಗಿರಲಿ ನಂತರ ಚಾರ್ಜ್ ಸಂಗ್ರಹದ ಸಂದರ್ಭದಲ್ಲಿ ನಾವು ಮಾಡಿದಂತೆ ಈ ಹಂತದಲ್ಲಿ 'dy' ಉದ್ದದ ಒಂದು ಸಣ್ಣ ಅಂಶವನ್ನು ಮೂಲದಿಂದ y ದೂರದಲ್ಲಿ ತೆಗೆದುಕೊಳ್ಳುತ್ತೇನೆ ಚಾರ್ಜ್ q ನಲ್ಲಿನ ಶಕ್ತಿಗಳ x ಮತ್ತು y ಘಟಕವನ್ನು ಲೆಕ್ಕ ಹಾಕುತ್ತೇನೆ ಈ ಸಂದರ್ಭದಲ್ಲಿ ಈ ಅಂಶದಿಂದ ಚಾರ್ಜ್ಗೆ ಇರುವ ಅಂತರವು x2y2 ನ ವರ್ಗಮೂಲವಾಗಿರುತ್ತದೆ ಆದ್ದರಿಂದ ಕೂಲಂಬ್ ನಿಯಮದ ಪ್ರಕಾರ ಚಾರ್ಜ್ q ಮೇಲಿನ ಬಲ F ವೆಕ್ಟರ್ λdy ಗೆ ಸಮನಾಗಿರುತ್ತದೆ ಇಲ್ಲಿ q ಈ ಅಂಶದಲ್ಲಿನ ಚಾರ್ಜ್ ಆಗಿದೆ q4π0 ಗುಣಿಸು 1 ಭಾಗಿಸು x2y2 ಗುಣಿಸು ಭಾಗಿಸು x2y2ರ ಘಾತ ಅರ್ಧದಷ್ಟು ಹೆಚ್ಚಿಸಿ ನಾನು ಇಲ್ಲಿ ಬರೆದ ಈ ವೆಕ್ಟರ್ ನೀವು ಇದು ಈ ವೆಕ್ಟರ್ ಎಂದು ಪರಿಶೀಲಿಸಬಹುದು ಮತ್ತು ಆ ಪರಿಮಾಣದಿಂದ ಭಾಗಿಸಲ್ಪಟ್ಟ ವೆಕ್ಟರ್ ನನಗೆ ಆ ದಿಕ್ಕಿನಲ್ಲಿ ಯುನಿಟ್ ವೆಕ್ಟರ್ ನೀಡುತ್ತದೆ ಇದು ನಿಜಕ್ಕೂ ಬಲದ ನಿರ್ದೇಶನ Fqλdy4π01x2y2xx yyx2y212 ಆದ್ದರಿಂದ Fx ಅನ್ನು x ಘಟಕ ಅಂದರೆ qλ4π0 ಗುಣಿಸು xdy ಭಾಗಿಸು x2y232 ಗೆ ನೀಡಲಾಗುತ್ತದೆ ಇಲ್ಲಿ 32 ಈ ಎರಡು ಪದಗಳನ್ನು ಸಂಯೋಜಿಸುವ ಮೂಲಕ ಬರುತ್ತದೆ ಇದು L2 ರಿಂದ L2 ಗೆ ಸಂಯೋಜಿಸಲ್ಪಟ್ಟಿದೆ ಅದು ನನಗೆ qλx4π0 ನೀಡುತ್ತದೆ x ಅಲ್ಲಿಯೇ ಉಳಿಯುತ್ತದೆ ನನ್ನಲ್ಲಿ L2 ರಿಂದ L2 dyx2y232 ಉಳಿದಿರುತ್ತದೆ ನೀವು y ಅನ್ನು ಪರ್ಯಾಯವಾಗಿ x ಸ್ಪರ್ಶಕ ಥೀಟಾಗೆ ಸಮನಾಗಿಸುತ್ತೀರಿ ಇದರಿಂದ dy ಯು xsec2θdθ ಆಗುತ್ತದೆ Fxqλ4π0 L2L2xdyx2y232qλx4π0 L2L2dyx2y232 yxtanθ dyxsec2θdθ ಮತ್ತು ಇದನ್ನು ಇಂಟೆಗ್ರಲ್ ದಲ್ಲಿ ಬದಲಿಸಿ ನೀವು Fx ಅನ್ನು qλx ಭಾಗಿಸು 4π0 ಇಂಟೆಗ್ರಲ್ tan 1 L2x ನಿಂದ tan 1L2x xsec2θdθ ಭಾಗಿಸು x3sec3 ಕ್ಕೆ ಸಮವಾಗಿ ಪಡೆಯುತ್ತೀರಿ ನಾನು ಕೆಲವು ಪದಗಳನ್ನು ರದ್ದುಗೊಳಿಸಲಿದ್ದೇನೆ ಈ x ಮತ್ತು ಈ x ಇದರೊಂದಿಗೆ ರದ್ದುಗೊಳ್ಳುತ್ತದೆ ಮತ್ತು ನನಗೆ x ಮಾತ್ರ ನೀಡುತ್ತದೆ ಈ sec2 ಅನ್ನು sec3 ರಿಂದ ಭಾಗಿಸಿದಾಗ ನನಗೆ sec θ ನೀಡುತ್ತದೆ ಅದು ಮೇಲ್ಭಾಗದಲ್ಲಿ cos θ ಆಗುತ್ತದೆ ಆದ್ದರಿಂದ ಈ ಅವಿಭಾಜ್ಯವು qλ4π0x ಇಂಟೆಗ್ರಲ್ tan 1 L2x ನಿಂದ tan 1L2x cosθdθ ಆಗುತ್ತದೆ ಮತ್ತು ಇದು ತಕ್ಷಣವೇ ನಿಮಗೆ qλ ಭಾಗಿಸು 2π0 ಇರುವ ಉತ್ತರವನ್ನು ನೀಡುತ್ತದೆ ಈ x ಸಹ ಇಲ್ಲಿದೆ ಆದ್ದರಿಂದ ಇಲ್ಲಿ ಈ x ಸೈನ್ ಓಫ್ sin ಮತ್ತೆ L2x ಆಗುತ್ತದೆ ಇದು L ಭಾಗಿಸು L24x2 ನ ವರ್ಗಮೂಲದಿಂದ ಸಿಗುವುದು ಅದು Fx ಗೆ ಉತ್ತರವಾಗಿದೆ Fxqλx4π0tan 1tan 1xsec2θdθx3sec3qλ4π0xtan 1tan 1cosθdθqλ2π0xLL24x2 y ಘಟಕದ ಬಗ್ಗೆ ಹೇಗೆ Y ಘಟಕ Fy ಯು qλ ಗೆ ಸಮನಾಗಿರುತ್ತದೆ ನಾನು ಹಿಂದಿನ ಸ್ಲೈಡ್ ನಿಂದ ಎಕ್ಸ್ಪ್ರೆಶನ್ ಬರೆಯುತ್ತಿದ್ದೇನೆ ಎಂದು ನೀವು ಪರಿಶೀಲಿಸಬಹುದು x ಬದಲಿಗೆ 4π0 ಏಕೆಂದರೆ ಈಗ ನಾನು y ದಿಕ್ಕಿನಲ್ಲಿ ಒಂದು ಘಟಕವನ್ನು ತೆಗೆದುಕೊಳ್ಳುತ್ತಿದ್ದೇನೆ ಆದ್ದರಿಂದ ನಾನು ydy ಭಾಗಿಸು x2y232 ಅನ್ನು ಹೊಂದಿದ್ದೇನೆ ಮತ್ತು ಇದು L2 ರಿಂದ L2 ಅವಿಭಾಜ್ಯ ಇದು y ನಲ್ಲಿ ಓಡ್ ಇಂಟೆಗ್ರಲ್ ಎಂದು ನೀವು ನೋಡಬಹುದು ಮತ್ತು ಆದ್ದರಿಂದ ಈ ಪದವು ಕಣ್ಮರೆಯಾಗುತ್ತದೆ Fy qλ4π0 L2L2ydyx2y2320 ಆದ್ದರಿಂದ ಒಂದು ರೇಖೀಯ ಚಾರ್ಜ್ನ ಮಧ್ಯದಲ್ಲಿ ಹಾದುಹೋಗುವ ಸಾಲಿನಲ್ಲಿ ಅದರಿಂದ x ದೂರದಲ್ಲಿ ಚಾರ್ಜ್ q ನಲ್ಲಿನ ಬಲವು x ದಿಕ್ಕಿನಲ್ಲಿ ಮಾತ್ರ ಇರುತ್ತದೆ ಮತ್ತು ಇದರ ಮೌಲ್ಯವು Fx ಅಂದರೆ qλ ಭಾಗಿಸು 2π0x ಗುಣಿಸು L ಭಾಗಿಸು L24x2 ರ ವರ್ಗಮೂಲ ಗೆ ಸಮನಾಗಿರುತ್ತದೆ L ಮೌಲ್ಯ ಅನಂತತೆಗೆ ಸಾಗುತ್ತಿದ್ದಂತೆ ಇದರರ್ಥ ರೇಖೆಯು ಅನಂತ ಉದ್ದವಾಗುತ್ತದೆ ಆಗ Fx ಮೌಲ್ಯವು qλ ಭಾಗಿಸು 2π0x x ಗೆ ಹೋಲುತ್ತದೆ ಎಂದು ನೀವು ನೋಡಬಹುದು ಇದು ಪ್ರಸಿದ್ಧ ಫಲಿತಾಂಶವಾಗಿದೆ Fxqλ2π0x ನಾವು ಎರಡನೇ ಉದಾಹರಣೆಯನ್ನು ತೆಗೆದುಕೊಳ್ಳೋಣ ಎರಡನೆಯ ಉದಾಹರಣೆಗಾಗಿ ನಾನು ಚಾರ್ಜ್ ರಿಂಗ್ ಅನ್ನು ತೆಗೆದುಕೊಳ್ಳಲಿದ್ದೇನೆ ಮತ್ತೆ ಯುನಿಟ್ ಉದ್ದಕ್ಕೆ ಲ್ಯಾಂಬ್ಡಾ ಚಾರ್ಜ್ ಹೊಂದಿದ್ದೇನೆ ಮತ್ತು ರಿಂಗ್ ನಿಂದ h ದೂರದಲ್ಲಿ ಇರಿಸಲಾಗಿರುವ ಚಾರ್ಜ್ q ನಲ್ಲಿ ಬಲವನ್ನು ಲೆಕ್ಕಹಾಕುತ್ತೇನೆ ಈಗ ನೀವು ನೋಡುತ್ತೀರಿ ಈ ರೇಖೀಯ ಚಾರ್ಜ್ನ ಪ್ರತಿಯೊಂದು ಅಂಶವು ಈ q ನಲ್ಲಿ ಬಲವನ್ನು ಅನ್ವಯಿಸುತ್ತದೆ ನಾವು ಎರಡು ನಿರ್ದಿಷ್ಟ ಅಂಶಗಳನ್ನು ಎದುರು ಬದಿಗಳಲ್ಲಿ ತೆಗೆದುಕೊಳ್ಳೋಣ ಮತ್ತು ನಾನು ಅದನ್ನು ಒಂದು ಉದ್ದೇಶಕ್ಕಾಗಿ ಮಾಡುತ್ತಿದ್ದೇನೆ ಈ ಅಂಶದಿಂದಾಗಿ ಅನ್ವಯವಾಗುವ ಬಲವನ್ನು ನೋಡಿದರೆ ಅದು ಈ ರೀತಿ ತೋರಿಸುತ್ತದೆ ಮತ್ತು ಈ ಅಂಶದಿಂದಾಗಿ ನಾನು ಬಲವನ್ನು ತೆಗೆದುಕೊಂಡರೆ ಅದು ಈ ರೀತಿ ಎಲ್ಲಾ ದೂರಗಳನ್ನು ಸೂಚಿಸುತ್ತದೆ ಈ ಅಂತರವು ಅಂದರೆ ಈ ತ್ರಿಜ್ಯವು R ಎಂದು ಭಾವಿಸೋಣ ಈ ಅಂತರವು h ಚದರ ಮತ್ತು R ಚದರ ಅಂತೆಯೇ ಈ ಅಂತರವು h ಚದರ ಜೊತೆಗೆ R ಚದರವಾಗಲಿದೆ ಆದ್ದರಿಂದ ಬಲಗಳ ಪ್ರಮಾಣವು ಒಂದೇ ಆಗಿರುತ್ತದೆ ಮತ್ತು ಸಮ್ಮಿತಿಯ ಮೂಲಕ ಅವು ಅಡ್ಡ ದಿಕ್ಕುಗಳಾಗಿರುವುದನ್ನು ನೀವು ನೋಡಬಹುದು ಅದು ವಿರುದ್ಧ ದಿಕ್ಕಿನಲ್ಲಿರುತ್ತದೆ ಆದ್ದರಿಂದ ಅವು ರದ್ದುಗೊಳ್ಳಲಿದೆ ಮತ್ತು ಕೇವಲ ಲಂಬವಾದ ಘಟಕ ಮಾತ್ರ ಉಳಿದುಕೊಂಡಿರುತ್ತದೆ ಆದ್ದರಿಂದ ನಾನು ಏನು ಮಾಡಬಲ್ಲೆ ಎಂದರೆ ಪ್ರತಿಯೊಂದು ಅಂಶಕ್ಕೂ ನಾನು ಲಂಬವಾದ ಘಟಕವನ್ನು ತೆಗೆದುಕೊಳ್ಳಬಹುದು ಅದನ್ನು ಸೇರಿಸಬಹುದು ಲಂಬವಾದ ಘಟಕವು ಏನೆಂದು ನೋಡೋಣ ಆದ್ದರಿಂದ ಲಂಬ ಘಟಕವು ಉದ್ದ dl ನ ಈ ಸಣ್ಣ ಅಂಶದಿಂದಾಗಿ ಬಲವು ಚಾರ್ಜ್ q ನಲ್ಲಿರುತ್ತದೆ ಈ ಚಾರ್ಜ್ ಕಾರಣದಿಂದಾಗಿ ಇದು λdl ಭಾಗಿಸು 4π0 ಪಟ್ಟು 1 ಭಾಗಿಸು h ಚದರ ಮತ್ತು R ಚದರ ಆಗಿರುತ್ತದೆ ಈಗ ನಾನು ಅದನ್ನು ಲಂಬ ಘಟಕವೆಂದು ತೆಗೆದುಕೊಳ್ಳುತ್ತೇನೆ ಈ ಎತ್ತರವನ್ನು ಈಗ ಅಳಿಸಿಹಾಕುತ್ತೇನೆ ಈಗ ಅದು ಏನೆಂದು ಸ್ಪಷ್ಟವಾಗಿದೆ ಈ ಕೋನವು ಥೀಟಾ ಆಗಿದ್ದರೆ ಈ ಕೋನವೂ ಹಾಗೆಯೇ ಆದ್ದರಿಂದ ಲಂಬವಾದ ಅಂಶವು F ಕೊಸೈನ್ ಥೀಟಾ ಆಗಿರುತ್ತದೆ ಈ ತ್ರಿಕೋನದ ಮೂಲಕ ಇದು ಈ ಅಂತರದಿಂದ ಭಾಗಿಸಲ್ಪಟ್ಟ h ಅನ್ನು ಹೊರತುಪಡಿಸಿ ಏನೂ ಅಲ್ಲ ಎಂದು ನೀವು ನೋಡಬಹುದು ಇದು q ಲ್ಯಾಂಬ್ಡಾ ಭಾಗಿಸು 4π0 ಆಗಿರುತ್ತದೆ 1 ಭಾಗಿಸು h2R2 ರ ಘಾತ 32 ಕ್ಕೆ ಏರಿಸಲಾಗುತ್ತದೆ ಮತ್ತು dl ಪದ ಸಹಾ ಇದೆ ಈಗ ನಾನು ಈ ಬಲವನ್ನು ಸಂಯೋಜಿಸಿದರೆ ಅದು ನನಗೆ ಒಟ್ಟು ಶಕ್ತಿಯನ್ನು ನೀಡುತ್ತದೆ ಈ ಏಕೀಕರಣದಲ್ಲಿ ಎಲ್ಲಾ ಪ್ರಮಾಣಗಳು qλ ಇವೆಲ್ಲವನ್ನೂ ಸ್ಥಿರಗೊಳಿಸಲಾಗಿದೆ ಆದ್ದರಿಂದ ಏಕೀಕರಣವು dl ಮೇಲೆ ಮಾತ್ರ ಇರುತ್ತದೆ ಮತ್ತು dl ನ ಇಂಟೆಗ್ರಲ್ ನಿಜವಾಗಿಯೂ ರಿಂಗ್ನ ಉದ್ದವಾಗಿದೆ ಅದು 2πR ಆಗಿದೆ Fqλdl4π01h2R2 Fcosθqλ4π0hh2R232dl dl2πR ಆದ್ದರಿಂದ ನಿವ್ವಳ ಬಲದ ಮೌಲ್ಯವು ಲಂಬ ದಿಕ್ಕಿನಲ್ಲಿ ಮಾತ್ರ ಹೊರಬರುತ್ತದೆ ಇದು 2πqλhR ಭಾಗಿಸು 4π0 ಗುಣಿಸು h2R232 ಗೆ ಸಮಾನವಾಗಿರುತ್ತದೆ 2πR ಎಂಬುದು ಲ್ಯಾಂಬ್ಡಾ ಪಟ್ಟು ಉದ್ದ ಎಂದು ನೀವು ನಿಜವಾಗಿಯೂ ನೋಡಬಹುದು ಅದು ರಿಂಗ್ನಲ್ಲಿನ ನಿವ್ವಳ ಚಾರ್ಜ್ ಆಗುತ್ತದೆ ಆದ್ದರಿಂದ ನಾನು ಇದನ್ನು ರಿಂಗ್ ಮೇಲಿನ ನಿವ್ವಳ ಚಾರ್ಜ್ ಪಟ್ಟು Q ಬಾರಿ h ಭಾಗಿಸು 4π0h2R232 ಎಂದು ಬರೆಯಬಹುದು Fvertical2πqλhR4π0h2R232Qqh4π0h2R232 ಗಮನಿಸಿ ನಾನು ಅದನ್ನು ಪರದೆಯ ಎಡಭಾಗದಲ್ಲಿ ಬರೆಯುತ್ತಿದ್ದೇನೆ ಅದು h 0 ಗೆ ಸಾಗಿದಾಗ ತೋರುತ್ತದೆ ಬಲವು 0 ಎಂಬುದು ಅರ್ಥಪೂರ್ಣವಾಗಿದೆ ಚಾರ್ಜ್ ಇಲ್ಲಿಯೇ ಇರುವುದರಿಂದ ಸುತ್ತಮುತ್ತಲಿನ ಎಲ್ಲಾ ಶಕ್ತಿಗಳು ಚಾರ್ಜ್ ಅನ್ನು ಸಮಾನ ಮೊತ್ತದಿಂದ ತಳ್ಳುತ್ತಿವೆ ಆದ್ದರಿಂದ ಇದು ಉತ್ತರವಾಗಿದೆ ಡಿಸ್ಕ್ ನ ಅಕ್ಷದಲ್ಲಿರುವ ಚಾರ್ಜ್ q ನಲ್ಲಿ ಬಲವನ್ನು ಲೆಕ್ಕಾಚಾರ ಮಾಡಲು ನಾನು ಈಗ ಈ ಫಲಿತಾಂಶವನ್ನು ಬಳಸಬಹುದು ಮತ್ತು ಅದು ನನ್ನ ಉದಾಹರಣೆ ಸಂಖ್ಯೆ 3 ಅನ್ನು ನೀಡಲಿದೆ ಸ್ಲೈಡ್ ಸಮಯ ನೋಡಿ 1254 ಉದಾಹರಣೆ ಸಂಖ್ಯೆ 3 ರಲ್ಲಿ ನಾನು ಈ ಡಿಸ್ಕ್ ತೆಗೆದುಕೊಂಡು ಅಕ್ಷದ ಮೇಲೆ h ಎತ್ತರಕ್ಕೆ ಚಾರ್ಜ್ ಹಾಕಲಿದ್ದೇನೆ ಹಿಂದಿನ ಉದಾಹರಣೆಯ ಫಲಿತಾಂಶವನ್ನು ನಾನು ಬಳಸಲಿದ್ದೇನೆ ಹಿಂದಿನ ಉದಾಹರಣೆಯಲ್ಲಿ ನಾವು ನೋಡಿದ ಸಂಗತಿಯೆಂದರೆ ಚಾರ್ಜ್ನಲ್ಲಿನ ಬಲವು ಲಂಬ ದಿಕ್ಕಿನಲ್ಲಿದೆ ಅದರ ಪ್ರಮಾಣವನ್ನು Qq ಭಾಗಿಸು 4π0 ಬಾರಿ h ಭಾಗಿಸು over h2R232 ಗೆ ನೀಡಲಾಗುತ್ತದೆ ನಾನು ಈಗ ಏನು ಮಾಡಲಿದ್ದೇನೆಂದರೆ ಈ ಸಂಪೂರ್ಣ ಡಿಸ್ಕ್ ಅನ್ನು ಸಣ್ಣ ಉಂಗುರಗಳಾಗಿ ವಿಂಗಡಿಸಲಿದ್ದೇನೆ ಆದ್ದರಿಂದ ನಾವು ತ್ರಿಜ್ಯ R ನ ಉಂಗುರವನ್ನು ತೆಗೆದುಕೊಳ್ಳೋಣ ನಾನು ತ್ರಿಜ್ಯ R ಅಗಲ dr ನ ಉಂಗುರವನ್ನು ತೆಗೆದುಕೊಳ್ಳುತ್ತಿದ್ದೇನೆ ಮತ್ತು ಡಿಸ್ಕ್ ಯುನಿಟ್ ಪ್ರದೇಶಕ್ಕೆ ಸಿಗ್ಮಾ ಚಾರ್ಜ್ ಅನ್ನು ಸಾಗಿಸುತ್ತಿದ್ದರೆ ಈ ಉಂಗುರದ ಮೇಲೆ Q ಚಾರ್ಜ್ ಆಗಲಿದೆ ಅಥವಾ ಸಣ್ಣ ಭೇದಾತ್ಮಕತೆ dQ ಅನ್ನು ಹೇಳೋಣ ಚಾರ್ಜ್ dQ ಆಗ ಸಿಗ್ಮಾ ಬಾರಿ 2πrdr ಆಗಿರುತ್ತದೆ ಇಲ್ಲಿ 2πrdr ಈ ಉಂಗುರದ ವಿಸ್ತೀರ್ಣವಾಗಿದೆ ಆದ್ದರಿಂದ ಈ ಸಣ್ಣ ಉಂಗುರದಿಂದ ಉಂಟಾಗುವ ಶಕ್ತಿ ಅಥವಾ ಭೇದಾತ್ಮಕ ಬಲವನ್ನು dQ ಬರೆಯೋಣ ಇದು ಸಿಗ್ಮಾ ಬಾರಿ 2πq ಭಾಗಿಸು 4π0h2R232 ಮತ್ತು ಏಕೀಕರಣಕ್ಕೆ ಅನುಕೂಲವಾಗುವಂತೆ ನಾನು ಇಲ್ಲಿ ಬರೆದಿರುವ ಈ ಪದವಾದ rdr ಇದೆ

FQq4π0hh2R232 dFringσ2πqh rdr4π0h2R232 ಆದ್ದರಿಂದ ನಿವ್ವಳ ಬಲವು ಮತ್ತೆ ಲಂಬವಾಗಿರುತ್ತದೆ ಇದು 2πσqh ಭಾಗಿಸು 4π0 ಏಕೀಕರಣವು 0 ರಿಂದ R ಗೆ ಬದಲಾಗುತ್ತದೆ ಏಕೀಕರಣವು rdr ಭಾಗಿಸು h2r232 ಪದದ ಮೇಲೆ ಲೆಕ್ಕ ಹಾಕಲಾಗುತ್ತದೆ ಈಗ ನಾನು ಪರ್ಯಾಯವನ್ನು ಮಾಡಿದರೆ h2r2y2 ಎಂದು ನಾವು ಹೇಳೋಣ Fvertical2πσqh4π00Rrdrh2r232 h2r2y2 rdrydy ಆದ್ದರಿಂದ rdr ಈಗ ydy ಆಗಿದೆ ನಾನು ಲಂಬ ಬಲವನ್ನು 2πσqh ಭಾಗಿಸು 4π0 ಎಂದು ಪಡೆಯುತ್ತೇನೆ ಏಕೀಕರಣವು ಈಗ h ನಿಂದ h2R2 ನ ವರ್ಗಮೂಲಕ್ಕೆ ydy ಭಾಗಿಸು y3 ಕ್ಕೆ ಹೋಗುತ್ತದೆ ಇದು ನನಗೆ y2 ಅನ್ನು ನೀಡುತ್ತದೆ ಮತ್ತು ನಾನು 2πσq ಭಾಗಿಸು 4π0 ಗುಣಿಸು ಮೈನಸ್ ಚಿಹ್ನೆಯೊಂದಿಗೆ 1h h2R2 ನ ವರ್ಗಮೂಲವನ್ನು ಪಡೆಯುತ್ತೇನೆ ಮತ್ತು ಆ ಉತ್ತರವು ಹೀಗಿರುತ್ತದೆ ಸಿಗ್ಮಾ qh ಭಾಗಿಸು 20 ಗುಣಿಸು 1h ಮೈನಸ್ 1h2R2 ಮತ್ತು ಇದು ಲಂಬ ನಿರ್ದೇಶನವಾಗಲಿದೆ Fvertical2πσqh4π0hh2R2ydyy3σqh201h 1h2R2 ಗಮನಿಸಿ R ಅನಂತತೆಗೆ ಸಾಗಿದರೆ ಈ ಬಲವು σqh ಭಾಗಿಸು 20 ಗೆ ಹೋಗುತ್ತದೆ ನಾನು ಹಿಂದಿನ ಪುಟಕ್ಕೆ ಹೋದರೆ ನಾನು ಮರೆತುಹೋದ ಈ h ಕೂಡ ಇರಲಿಲ್ಲ ಆದ್ದರಿಂದ ಇಲ್ಲಿ 1 h ಇರುತ್ತದೆ Fσq2π0 ಮುಂದಿನ ಪುಟದಲ್ಲಿ ಒಂದು h ಇರುತ್ತದೆ ಅದನ್ನು ಬೇರೆ ಬಣ್ಣದಿಂದ ತೋರಿಸೋಣ ನಾನು ಇಲ್ಲಿ ಮಾಡಿದ ತಪ್ಪು ಇಲ್ಲಿಗೆ h ಹಾಕಿದೆ ಆದ್ದರಿಂದ ಬಲವು σq ಭಾಗಿಸು 20 ಆಗುತ್ತದೆ ಮತ್ತು ಅದು ಉತ್ತರವಾಗಿದೆ ಆದ್ದರಿಂದ ಚಾರ್ಜ್ ವಿತರಣೆಯಿಂದಾಗಿ ಉಂಟಾಗುವ ಶಕ್ತಿಗಳ ಮೂರು ಉದಾಹರಣೆಗಳು ಸರಳ ಉದಾಹರಣೆಗಳನ್ನು ನಾನು ಪರಿಹರಿಸಿದ್ದೇನೆ